ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತ ಪಾಠಕ್ಕೆ ಸುಸ್ವಾಗತ ನಾವು ಬೇಡಿಕೆ ಮತ್ತು ಸಾಮರ್ಥ್ಯದ ಒಂದು ಭಾಗವನ್ನು ನಿರ್ವಹಿಸುತ್ತಿರುವ ಪಾಠ ಸಂಖ್ಯೆ 25 ಕ್ಕೆ ಹೋಗುತ್ತೇವೆ ಆದ್ದರಿಂದ ಇಲ್ಲಿ ನಾವು ಸಾಮರ್ಥ್ಯದ ಗರಿಷ್ಠ ಮತ್ತು ಗರಿಷ್ಠ ಬಳಕೆ ಸಾಮರ್ಥ್ಯದ ನಿರ್ಬಂಧಗಳು ಬೇಡಿಕೆಯ ಮಾದರಿಗಳನ್ನು ಅರ್ಥಮಾಡಿಕೊಳ್ಳುವುದು ಹೊಂದಾಣಿಕೆಯ ಸಾಮರ್ಥ್ಯ ಮತ್ತು ಬೇಡಿಕೆಯ ತಂತ್ರಗಳು ಮತ್ತು ಬೇಡಿಕೆಯನ್ನು ಹೊಂದಿಸಲು ಸಾಮರ್ಥ್ಯವನ್ನು ಹೊಂದಿಸುವ ತಂತ್ರಗಳನ್ನು ಚರ್ಚಿಸುತ್ತೇವೆ ಸೇವಾ ಸೌಲಭ್ಯದ ಸ್ಥಳ ಮತ್ತು ಸೇವಾ ವಿತರಣೆಯ ಎಲೆಕ್ಟ್ರಾನಿಕ್ ಚಾನೆಲ್ಗಳ ಗುಣಮಟ್ಟವನ್ನು ನಾವು ಹಿಂದಿನ ಪಾಠದಲ್ಲಿ ಚರ್ಚಿಸಿದ್ದೇವೆ ಈ ಪಾಠದಲ್ಲಿ ನಾವು ಸೇವಾ ವಿತರಣೆಯ ಮತ್ತೊಂದು ಅಂಶವನ್ನು ಚರ್ಚಿಸುತ್ತೇವೆ ಸೇವಾ ವ್ಯವಹಾರಗಳು ತಮ್ಮ ಸೇವೆಗಳ ಬೇಡಿಕೆಯನ್ನು ಸಾಮರ್ಥ್ಯದೊಂದಿಗೆ ಹೊಂದಿಸಬೇಕಾಗಿರುವುದು ಹೀಗೆ ಮಧ್ಯಾನ್ಹ ಊಟದ ಅಥವಾ ರಾತ್ರಿ ಊಟದ ಸಮಯದಲ್ಲಿ ರೆಸ್ಟೋರೆಂಟ್ನಲ್ಲಿ ಭಾರಿ ಬೇಡಿಕೆ ಇರುವುದನ್ನು ನೀವು ಗಮನಿಸಿರಬೇಕು ಇತರ ಸಮಯಗಳಲ್ಲಿ ಇದು ಗ್ರಾಹಕರಿಂದ ಮುಕ್ತವಾಗಿರುತ್ತದೆ ರೆಸ್ಟೋರೆಂಟ್ನ ಸಾಮರ್ಥ್ಯದ ಮೇಲೆ ನಿರ್ಬಂಧವಿರುವುದರಿಂದ ರೆಸ್ಟೋರೆಂಟ್ ಯಾವುದೇ ಸಮಯದಲ್ಲಿ ಸೀಮಿತ ಸಂಖ್ಯೆಯ ಗ್ರಾಹಕರಿಗೆ ಸೇವೆ ಸಲ್ಲಿಸಬಹುದು ವಿಪರೀತ ಸಮಯದಲ್ಲಿ ಅಥವಾ ಗರಿಷ್ಠ ಅವಧಿಯಲ್ಲಿ ಹೆಚ್ಚಿನ ಗ್ರಾಹಕರು ರೆಸ್ಟೋರೆಂಟ್ಗೆ ಬಂದರೆ ಅವರು ಸೇವೆಗಾಗಿ ಕಾಯಬೇಕಾಗುತ್ತದೆ ಅಥವಾ ಅವರು ರೆಸ್ಟೋರೆಂಟ್ನಿಂದ ಹೊರಟು ತಮ್ಮ ವ್ಯವಹಾರವನ್ನು ಬೇರೆಡೆ ತೆಗೆದುಕೊಳ್ಳಬೇಕಾಗುತ್ತದೆ ಕಾಯುವಿಕೆಯು ಗ್ರಾಹಕರಿಗೆ ಸ್ವಲ್ಪ ಕಸಿವಿಸಿಯನ್ನು ಉಂಟುಮಾಡಬಹುದು ಮತ್ತೊಂದೆಡೆ ಸಾಮರ್ಥ್ಯದ ನಿರ್ಬಂಧದಿಂದಾಗಿ ಗ್ರಾಹಕರು ಹೊರಹೋಗಬೇಕಾದರೆ ರೆಸ್ಟೋರೆಂಟ್ ವ್ಯವಹಾರವನ್ನು ಕಳೆದುಕೊಳ್ಳುತ್ತದೆ ಅದೇ ಸಮಯದಲ್ಲಿ ನೇರ ಅವಧಿಯಲ್ಲಿ ಕಡಿಮೆ ಗ್ರಾಹಕರು ಇದ್ದಾರೆ ಇದರರ್ಥ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಗ್ರಾಹಕರಿಗೆ ಸೇವೆ ಸಲ್ಲಿಸಲು ಅಗತ್ಯಕ್ಕಿಂತ ಹೆಚ್ಚಿನ ಸರ್ವರ್ಗಳಿವೆ ಮತ್ತು ನಿಷ್ಕ್ರಿಯತೆಯಿಂದಾಗಿ ಸೇವಾ ವ್ಯವಹಾರವು ತನ್ನ ಸಂಪನ್ಮೂಲಗಳನ್ನು ವ್ಯರ್ಥ ಮಾಡುತ್ತಿದೆ ಸೇವೆಯ ಬೇಡಿಕೆ ಮತ್ತು ಸಾಮರ್ಥ್ಯದ ನಡುವಿನ ಹೊಂದಿಕೆಯಾಗದ ಈ ವಿದ್ಯಮಾನಗಳು ಸೇವೆಗಳ ನಾಶವಾಗುವ ಮತ್ತು ಏಕಕಾಲಿಕ ಗುಣಲಕ್ಷಣಗಳಿಂದಾಗಿ ಸಂಭವಿಸುತ್ತವೆ ಮೇಲಿನ ಸಮಸ್ಯೆಗಳನ್ನು ತಪ್ಪಿಸಲು ರೆಸ್ಟೋರೆಂಟ್ಗಳು ಬಳಸುವ ಕೆಲವು ವಿಧಾನಗಳ ಬಗ್ಗೆ ನಿಮಗೆ ತಿಳಿದಿರಬಹುದು ಮೆಕ್ಡೊನಾಲ್ಡ್ಸ್Mac Donald ನಂತಹ ಕೆಲವು ರೆಸ್ಟೋರೆಂಟ್ಗಳು ನೇರ ಅವಧಿಯಲ್ಲಿ ಸಂತೋಷದ ಸಮಯವನ್ನು ಬಳಸುತ್ತವೆ ಈ ಸಮಯದಲ್ಲಿ ಮೆಕ್ಡೊನಾಲ್ಡ್ಸ್ ತನ್ನ ಗ್ರಾಹಕರಿಗೆ ರಿಯಾಯಿತಿಯನ್ನು ನೀಡುತ್ತದೆ ಇತರ ರೆಸ್ಟೋರೆಂಟ್ಗಳು ತೇಲುವ ಸಿಬ್ಬಂದಿಯನ್ನು ಬಳಸುತ್ತವೆ ಅವರು ಗರಿಷ್ಠ ಅವಧಿಯಲ್ಲಿ ಗ್ರಾಹಕರಿಗೆ ಸೇವೆ ಸಲ್ಲಿಸುತ್ತಾರೆ ಮತ್ತು ನೇರ ಅವಧಿಯಲ್ಲಿ ಇತರ ಕೆಲಸಗಳನ್ನು ಮಾಡುತ್ತಾರೆ ಸಾಮರ್ಥ್ಯದ ಅತ್ಯುತ್ತಮ ಮತ್ತು ಗರಿಷ್ಠ ಬಳಕೆ ಸಾಮರ್ಥ್ಯದ ಅತ್ಯುತ್ತಮ ಬಳಕೆ ಮತ್ತು ಸಾಮರ್ಥ್ಯದ ಗರಿಷ್ಠ ಬಳಕೆಯ ನಡುವೆ ವ್ಯತ್ಯಾಸವಿದೆ ಅಪೇಕ್ಷಿತ ಗುಣಮಟ್ಟವನ್ನು ತಲುಪಿಸಲು ಎಲ್ಲಾ ಸಂಪನ್ಮೂಲಗಳನ್ನು ಉತ್ಪಾದಕವಾಗಿ ಬಳಸಲಾಗಿದೆಯೆಂದು ಅತುತ್ತಮ ಬಳಕೆಯು ಖಾತ್ರಿಪಡಿಸುತ್ತದೆ ಆದರೆ ಸಂಪನ್ಮೂಲಗಳ ಗರಿಷ್ಠ ಬಳಕೆಯು ಹೆಚ್ಚಿನ ಗ್ರಾಹಕರಿಗೆ ಸೇವೆ ಸಲ್ಲಿಸಲು ಸಂಪನ್ಮೂಲಗಳ ಮೇಲೆ ಹೆಚ್ಚಿನ ಒತ್ತಡ ತರಬಹುದು ಮತ್ತು ಅದಕ್ಕಿಂತ ಹೆಚ್ಚಿನ ಗುಣಮಟ್ಟದ ಗುಣಮಟ್ಟವನ್ನು ಪೂರೈಸುತ್ತದೆ ನಿಸ್ಸಂಶಯವಾಗಿ ಸೇವಾ ವ್ಯವಹಾರವು ಸಾಮರ್ಥ್ಯವನ್ನು ಗರಿಷ್ಠವಾಗಿ ಬಳಸುವ ಬದಲು ಅದರ ಸಾಮರ್ಥ್ಯವನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳಬೇಕೆಂದು ಶಿಫಾರಸು ಮಾಡಲಾಗಿದೆ ಸೇವಾ ವ್ಯವಹಾರಗಳು ಭರವಸೆಯ ಮಟ್ಟದ ಸೇವೆಯ ಗುಣಮಟ್ಟವನ್ನು ನಿರಂತರವಾಗಿ ತಲುಪಿಸಲು ಅದರ ಮಾನವ ಸಂಪನ್ಮೂಲಗಳು ಮತ್ತು ಇತರ ಭೌತಿಕ ಸೌಲಭ್ಯಗಳ ಗರಿಷ್ಠ ಸಾಮರ್ಥ್ಯವನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಕ್ರೋಡೀಕರಿಸಬೇಕು ಸಾಮರ್ಥ್ಯದ ನಿರ್ಬಂಧಗಳು ಸೇವೆಯ ಸಾಮರ್ಥ್ಯವನ್ನು ಅನೇಕ ಸಂಸ್ಥೆಗಳಿಗೆ ನಿಗದಿಪಡಿಸಲಾಗಿದೆ ಸೇವೆಯ ಪ್ರಕಾರ ಸಮಯ ಕಾರ್ಮಿಕ ಉಪಕರಣಗಳು ಸೌಲಭ್ಯಗಳು ಅಥವಾ ಇವುಗಳ ಸಂಯೋಜನೆಯನ್ನು ಅವಲಂಬಿಸಿ ಒಂದು ನಿರ್ಬಂಧವಾಗಬಹುದು ಉದಾಹರಣೆಗೆ ರೆಸ್ಟೋರೆಂಟ್ ಸೇವೆಗಳಿಗೆ ಸಮಯವು ಒಂದು ನಿರ್ಬಂಧವಾಗಿದೆ ಉಪಕರಣಗಳು ಫಿಟ್ನೆಸ್ ಕೇಂದ್ರಕ್ಕೆ ಒಂದು ನಿರ್ಬಂಧವಾಗಿದೆ ಮತ್ತು ಸೌಲಭ್ಯಗಳು ಶಾಲೆ ಅಥವಾ ಕಾಲೇಜಿಗೆ ಒಂದು ನಿರ್ಬಂಧವಾಗಿದೆ ಬೇಡಿಕೆಯ ಮಾದರಿಗಳನ್ನು ಅರ್ಥಮಾಡಿಕೊಳ್ಳುವುದರಿಂದ ನಾವು ಆವರ್ತಕ ಮತ್ತು ಬೇಡಿಕೆಯ ಏರಿಳಿತಗಳನ್ನು ಪಟ್ಟಿ ಮಾಡಬಹುದು ಮತ್ತು ಅವುಗಳ ಕಾರಣಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬಹುದು ಹೊಂದಾಣಿಕೆಯ ಬೇಡಿಕೆ ಮತ್ತು ಸಾಮರ್ಥ್ಯದತ್ತ ಕಾರ್ಯತಂತ್ರಗಳನ್ನು ರೂಪಿಸಲು ಇದು ನಮಗೆ ಸಹಾಯ ಮಾಡುತ್ತದೆ ನಾವು ಆವರ್ತಕ ಬೇಡಿಕೆಯನ್ನು ಗಂಟೆ ದೈನಂದಿನ ಸಾಪ್ತಾಹಿಕ ಮಾಸಿಕ ಅಥವಾ ವಾರ್ಷಿಕ ಚಾರ್ಟ್ ಮಾಡಬಹುದು ಉದಾಹರಣೆಗೆ ರೆಸ್ಟೋರೆಂಟ್ಗಳು ದೈನಂದಿನ ಬೇಡಿಕೆಯ ಏರಿಳಿತಗಳನ್ನು ಹೊಂದಿರುತ್ತವೆ ಮತ್ತು ಆರಂಭಿಕ ಆರಂಭಿಕ ಬೇಡಿಕೆಯ ಏರಿಳಿತಗಳೊಂದಿಗೆ ಮಳಿಗೆಗಳನ್ನು ಚಿಲ್ಲರೆ ಮಾರಾಟ ಮಾಡುತ್ತದೆ ಅದೇ ರೀತಿ ರೆಸ್ಟೋರೆಂಟ್ ಆಸನಗಳಿಗೆ ಬೇಡಿಕೆ ಏನಾಗಬಹುದು ಎಂಬಂತಹ ಅಂಶಗಳಿಂದಾಗಿ ಯಾದೃಚ್ಕ ಬೇಡಿಕೆಯ ಏರಿಳಿತಗಳು ಉಂಟಾಗಬಹುದು ಅಂತೆಯೇ ವಿವಿಧ ವಿಭಾಗಗಳಿಂದ ಬೇಡಿಕೆ ಏರಿಳಿತವಾಗಬಹುದು ಉದಾಹರಣೆಗೆ ಬ್ಯಾಂಕ್ ತನ್ನ ಬಿಸಿನೆಸ್ ಗ್ರಾಹಕರಿಂದ ಊಹಿಸಬಹುದಾದ ಸೇವಾ ಬೇಡಿಕೆಯನ್ನು ಎದುರಿಸಬೇಕಾಗಬಹುದು ಆದರೆ ಅದರ ವೈಯಕ್ತಿಕ ಗ್ರಾಹಕರಿಂದ ಅನಿರೀಕ್ಷಿತ ಬೇಡಿಕೆಯನ್ನು ಎದುರಿಸಬೇಕಾಗುತ್ತದೆ ಹೊಂದಾಣಿಕೆಯ ಸಾಮರ್ಥ್ಯ ಮತ್ತು ಬೇಡಿಕೆಯ ತಂತ್ರಗಳು ಸೇವಾ ವ್ಯವಹಾರಗಳು ತಮ್ಮ ಸಾಮರ್ಥ್ಯದ ನಿರ್ಬಂಧಗಳ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ಹೊಂದಿರುವಾಗ ಮತ್ತು ಅವುಗಳ ಬೇಡಿಕೆಯ ಏರಿಳಿತದ ಮೂಲ ಮತ್ತು ಆವರ್ತಕತೆಯನ್ನು ಹೊಂದಿರುವಾಗ ಅವರು ತಮ್ಮ ಬೇಡಿಕೆಗೆ ತಮ್ಮ ಸಾಮರ್ಥ್ಯವನ್ನು ನಿಕಟವಾಗಿ ಹೊಂದಿಸಬಹುದು ರೆಸ್ಟೋರೆಂಟ್ ವ್ಯವಹಾರಕ್ಕಾಗಿ ಅಂತಹ ಹೊಂದಾಣಿಕೆ ಉದಾಹರಣೆಯನ್ನು ಈ ಪಾಠದಲ್ಲಿ ಮೊದಲೇ ನೀಡಲಾಗಿದೆ ಬೇಡಿಕೆಯೊಂದಿಗೆ ಹೊಂದಾಣಿಕೆಯ ಸಾಮರ್ಥ್ಯದ ಎರಡು ಸಾಮಾನ್ಯ ತಂತ್ರಗಳಿವೆ ಮೊದಲನೆಯದು ಸಾಮರ್ಥ್ಯಕ್ಕೆ ಸರಿಹೊಂದುವ ಸಲುವಾಗಿ ಮೆಕ್ಡೊನಾಲ್ಡ್ಸ್ ಸಂತೋಷದ ಸಮಯದಂತೆ ಗರಿಷ್ಠ ಬೇಡಿಕೆಯ ಭಾಗಗಳನ್ನು ನೇರ ಅವಧಿಗಳಿಗೆ ಬದಲಾಯಿಸುವ ಮೂಲಕ ಬೇಡಿಕೆಯ ಏರಿಳಿತಗಳನ್ನು ಸುಗಮಗೊಳಿಸುವುದು ಎರಡನೆಯ ತಂತ್ರವೆಂದರೆ ಹೆಚ್ಚುವರಿ ಸಾಮರ್ಥ್ಯವನ್ನು ಬೇಡಿಕೆಯ ಶಿಖರಗಳು ಮತ್ತು ಪಾತಾಳಗಳೊಂದಿಗೆ ಹೊಂದಿಸುವುದು ಬಹು ನುರಿತ ಸಿಬ್ಬಂದಿಯನ್ನು ಗರಿಷ್ಠ ಅವಧಿಗಳಲ್ಲಿ ಗ್ರಾಹಕರಿಗೆ ಸೇವೆ ಸಲ್ಲಿಸಬಲ್ಲ ಮತ್ತು ನೇರ ಅವಧಿಯಲ್ಲಿ ಇತರ ಕೆಲಸಗಳನ್ನು ಮಾಡುವಂತಹ ಹಿಂದಿನ ಉದಾಹರಣೆಯಲ್ಲಿ ನೀಡಲಾಗಿದೆ ಮೇಲಿನ ಎರಡು ಜೆನೆರಿಕ್ ತಂತ್ರಗಳಿಗೆ ಸಂಬಂಧಿಸಿದಂತೆ ಬಳಸಬಹುದಾದ ವಿವಿಧ ತಂತ್ರಗಳನ್ನು ಮುಂದಿನ ವಿಭಾಗಗಳಲ್ಲಿ ಚರ್ಚಿಸಲಾಗಿದೆ ಹೊಂದಾಣಿಕೆಯ ಸಾಮರ್ಥ್ಯ ಮತ್ತು ಬೇಡಿಕೆಯ ತಂತ್ರಗಳು ಆದ್ದರಿಂದ ಇಲ್ಲಿ ನಾವು ಬೇಡಿಕೆ ತುಂಬಾ ಹೆಚ್ಚಾಗಿದೆ ಅಥವಾ ಬೇಡಿಕೆ ತುಂಬಾ ಕಡಿಮೆಯಾಗಿದೆ ಎಂದು ನಾವು ನೋಡುತ್ತೇವೆ ಮತ್ತು ಆದ್ದರಿಂದ ನಾವು ಬೇಡಿಕೆಯನ್ನು ಎಡಭಾಗದಿಂದ ಬಲಭಾಗಕ್ಕೆ ವರ್ಗಾಯಿಸಬೇಕಾಗಿದೆ ಆದ್ದರಿಂದ ಇಲ್ಲಿ ಅವರು ಸಮಯ ಮತ್ತು ಸೇವಾ ವಿತರಣೆಯ ಸ್ಥಳವನ್ನು ಮಾರ್ಪಡಿಸುತ್ತಾರೆ ಬೇಡಿಕೆಯು ಅಧಿಕವಾಗಿದ್ದಾಗ ಬಳಸಬಹುದಾದ ಕೆಲವು ತಂತ್ರಗಳು ಬಿಡುವಿಲ್ಲದ ಅವಧಿಗಳನ್ನು ಗ್ರಾಹಕರಿಗೆ ಸಂವಹನ ಮಾಡುವುದು ಗರಿಷ್ಠವಲ್ಲದ ಬಳಕೆಗೆ ಪ್ರೋತ್ಸಾಹವನ್ನು ನೀಡುವುದು ನಿಷ್ಠಾವಂತ ಅಥವಾ ಹೆಚ್ಚಿನ ಅಗತ್ಯವಿರುವ ಗ್ರಾಹಕರನ್ನು ಮೊದಲು ನೋಡಿಕೊಳ್ಳುವ ಮೂಲಕ ಆದ್ಯತೆಗಳನ್ನು ನಿಗದಿಪಡಿಸಿ ಮತ್ತು ರಿಯಾಯಿತಿ ರಹಿತ ಬೆಲೆಯನ್ನು ವಿಧಿಸಬಹುದು ಸೇವೆಗಳು ಬೇಡಿಕೆಯು ತೀರಾ ಕಡಿಮೆಯಾದಾಗ ಗರಿಷ್ಠ ಬಳಕೆಯ ಸಮಯ ಮತ್ತು ಗರಿಷ್ಠವಲ್ಲದ ಬಳಕೆಯ ಪ್ರಯೋಜನಗಳನ್ನು ಜಾಹೀರಾತು ಮಾಡಿ ಪ್ರಸ್ತುತ ಮಾರುಕಟ್ಟೆ ವಿಭಾಗದಿಂದ ವ್ಯವಹಾರವನ್ನು ಉತ್ತೇಜಿಸಿ ಸೌಲಭ್ಯವನ್ನು ಹೇಗೆ ಬಳಸಲಾಗಿದೆ ಎಂಬುದನ್ನು ಬದಲಿಸಿ ಸೇವಾ ಕೊಡುಗೆಯನ್ನು ಬದಲಿಸಿ ಮತ್ತು ಬೆಲೆಯ ಮೇಲೆ ವ್ಯತ್ಯಾಸವನ್ನು ತೋರಿಸಿ ಸಾಮರ್ಥ್ಯಕ್ಕೆ ಹೋಲಿಸಿದರೆ ಬೇಡಿಕೆ ತುಂಬಾ ಹೆಚ್ಚಾದಾಗ ಚಿತ್ರದಲ್ಲಿ ವಿವರಿಸಿದಂತೆ ಮತ್ತು ಕೆಳಗೆ ಚರ್ಚಿಸಿದಂತೆ ಗರಿಷ್ಠ ಅವಧಿಗಳಲ್ಲಿ ಬೇಡಿಕೆಯನ್ನು ಕಡಿಮೆ ಮಾಡಲು ವಿವಿಧ ತಂತ್ರಗಳನ್ನು ಬಳಸಬಹುದು ಗ್ರಾಹಕರೊಂದಿಗೆ ಸಂವಹನ ನಡೆಸಿ ಬೇಡಿಕೆಯು ತುಂಬಾ ಹೆಚ್ಚಿರುವಾಗ ಅದನ್ನು ಬದಲಾಯಿಸುವ ವಿಧಾನವೆಂದರೆ ಗ್ರಾಹಕರಿಗೆ ಹೆಚ್ಚಿನ ಬೇಡಿಕೆಯ ಅವಧಿಗಳನ್ನು ತಿಳಿಸುವುದು ಕಡಿಮೆ ಬೇಡಿಕೆಯಿರುವ ಅವಧಿಯಲ್ಲಿ ಗ್ರಾಹಕರಿಗೆ ಸೌಲಭ್ಯವನ್ನು ಭೇಟಿ ಮಾಡಲು ವಿನಂತಿಸಬಹುದು ಸೇವಾ ವಿತರಣೆಯ ಸಮಯ ಮತ್ತು ಸ್ಥಳವನ್ನು ಮಾರ್ಪಡಿಸಿ ಗ್ರಾಹಕರ ಅವಶ್ಯಕತೆಗಳಿಗೆ ಸರಿಹೊಂದುವಂತೆ ಹೆಚ್ಚಿನ ಕಾರ್ಯ ಸಮಯವು ಬೇಡಿಕೆಯನ್ನು ಬದಲಾಯಿಸುವ ಒಂದು ವಿಧಾನವಾಗಿದೆ ಇದಲ್ಲದೆ ಬ್ಯಾಂಕುಗಳು ಮತ್ತು ಚಿತ್ರಮಂದಿರಗಳಂತಹ ಸೌಲಭ್ಯಗಳನ್ನು ಸೂಪರ್ಮಾರ್ಕೆಟ್ ಅಥವಾ ಹೈಪರ್ಮಾರ್ಕೆಟ್ಗಳಿಗೆ ಪತ್ತೆ ಮಾಡುವುದು ಈ ಸೌಲಭ್ಯಗಳ ಬೇಡಿಕೆಯನ್ನು ಸುಗಮಗೊಳಿಸಲು ಸಹಾಯ ಮಾಡುತ್ತದೆ ಗರಿಷ್ಠವಲ್ಲದ ಬಳಕೆಗಾಗಿ ಪ್ರೋತ್ಸಾಹ ಧನಗಳನ್ನು ನೀಡಿ ಋತುವಿನ ಆರಂಭ ಅಥವಾ ಋ ತುವಿನ ಬಳಕೆಯ ಕೊನೆಯಲ್ಲಿ ಪ್ರೋತ್ಸಾಹಕಗಳನ್ನು ನೀಡಬಹುದು ಆದ್ಯತೆಗಳನ್ನು ನಿಗದಿಪಡಿಸಿ ಸೇವಾ ಪೂರೈಕೆದಾರರು ಹೆಚ್ಚು ಲಾಭದಾಯಕ ಅಗತ್ಯವಿರುವ ಗ್ರಾಹಕರಿಗೆ ಸೇವಾ ವಿತರಣೆಯನ್ನು ಆದ್ಯತೆ ನೀಡಬಹುದು ಮತ್ತು ಇದರಿಂದಾಗಿ ಇತರ ಗ್ರಾಹಕರು ಗರಿಷ್ಠ ಸಮಯವಲ್ಲದ ಸಮಯದಲ್ಲಿ ತಮ್ಮ ಸರದಿಗಾಗಿ ಕಾಯುವಂತೆ ಮಾಡುತ್ತಾರೆ ಪೂರ್ಣ ಬೆಲೆ ವಿಧಿಸಿ ಗರಿಷ್ಠ ಅವಧಿಯಲ್ಲಿ ಸೇವೆಗಳ ಬಳಕೆಯ ಅಗತ್ಯವಿರುವ ಗ್ರಾಹಕರಿಗೆ ಸೇವಾ ಪೂರೈಕೆದಾರರು ಪೂರ್ಣ ಬೆಲೆಯನ್ನು ವಿಧಿಸಬಹುದು ಸೇವಾ ಪೂರೈಕೆದಾರರ ಸಾಮರ್ಥ್ಯಕ್ಕೆ ಹೋಲಿಸಿದರೆ ಬೇಡಿಕೆ ತುಂಬಾ ಕಡಿಮೆಯಾದಾಗ ಚರ್ಚಿಸಿದಂತೆ ವಿವಿಧ ತಂತ್ರಗಳನ್ನು ಬಳಸಿ ಬೇಡಿಕೆಯನ್ನು ಹೆಚ್ಚಿಸಬಹುದು ಪ್ರಸ್ತುತ ಮಾರುಕಟ್ಟೆಯ ಭಾಗಗಳಲ್ಲಿ ವ್ಯವಹಾರವನ್ನು ಉತ್ತೇಜಿಸಿ ಪ್ರವಾಸಿಗರಿಗೆ ರೀತಿಯಲ್ಲಿ ಸೇವೆ ಒದಗಿಸುವವರು ಮಂದ ಅವಧಿಗಳಲ್ಲಿ ಬೇಡಿಕೆ ಹೆಚ್ಚಿಸಲು ಮಂದ ಅವಧಿಗಳಲ್ಲಿ ತಮ್ಮ ಸೇವೆಗಳನ್ನು ಜಾಹೀರಾತು ಮಾಡಬಹುದು ಪರ್ಯಾಯ ಬಳಕೆಗಾಗಿ ಸೌಲಭ್ಯವನ್ನು ಒದಗಿಸಿ ಸೇವಾ ಪೂರೈಕೆದಾರರು ಪರ್ಯಾಯ ಬಳಕೆಗಳಿಗಾಗಿ ನೇರ ಅವಧಿಯಲ್ಲಿ ತಮ್ಮ ಸೌಲಭ್ಯವನ್ನು ಒದಗಿಸಬಹುದು ಉದಾಹರಣೆಗೆ ಮಂದ ಚಿತ್ರಮಂದಿರಗಳು ಮಂದವಾದ ಅವಧಿಯಲ್ಲಿ ವ್ಯಾಪಾರ ಸಮಾವೇಶಗಳಿಗಾಗಿ ತಮ್ಮ ಸೌಲಭ್ಯಗಳನ್ನು ಬಾಡಿಗೆಗೆ ಕೊಡಬಹುದು ಬೇಡಿಕೆಯನ್ನು ಸುಗಮಗೊಳಿಸಲು ಗರಿಷ್ಠ ಅವಧಿಯಲ್ಲಿ ಸೇವೆಯನ್ನು ಹೇಗೆ ನೀಡಲಾಗುತ್ತದೆ ಎಂಬುದನ್ನು ಸೇವೆ ಒದಗಿಸುವವರು ಬದಲಿಸಬಹುದು ಚಿತ್ರಮಂದಿರಗಳು ತುಂಬಿದಾಗ ಚಲನಚಿತ್ರ ಪ್ರಾರಂಭವಾಗಬಹುದೆಂಬ ಭಯದಿಂದ ಜನರು ತಿನ್ನಬಹುದಾದ ವಸ್ತುಗಳನ್ನು ಖರೀದಿಸಲು ಮುಂದಾಗುವುದಿಲ್ಲ ಅವರು ದೀರ್ಘ ಸರತಿಯಲ್ಲಿ ಮಾತುಕತೆ ನಡೆಸುತ್ತಿರುವಾಗ ಅಂತಹ ಸಂದರ್ಭಗಳಲ್ಲಿ ರಂಗಮಂದಿರವು ರಂಗಮಂದಿರದೊಳಗೆ ತಿನ್ನಬಹುದಾದ ವಸ್ತುಗಳನ್ನು ಒದಗಿಸಬಹುದು ಮತ್ತು ಅದು ಬೇಡಿಕೆಯನ್ನು ಹೆಚ್ಚಿಸುತ್ತದೆ ಬೆಲೆಯ ಮೇಲೆ ವ್ಯತ್ಯಾಸವನ್ನು ತೋರಿಸಿ ಸೇವಾ ಪೂರೈಕೆದಾರರು ತಮ್ಮ ಸೇವೆಗಳನ್ನು ಕಡಿಮೆ ಅವಧಿಯಲ್ಲಿ ಕಡಿಮೆ ದರದಲ್ಲಿ ಬೇಡಿಕೆಯನ್ನು ಹೆಚ್ಚಿಸಲು ಮತ್ತು ಗರಿಷ್ಠ ಅವಧಿಯಲ್ಲಿ ಹೆಚ್ಚಿನ ಬೆಲೆಗೆ ತಮ್ಮ ಸೇವೆಗಳಿಗೆ ಬೇಡಿಕೆಯನ್ನು ಕಡಿಮೆ ಮಾಡಲು ಒದಗಿಸಬಹುದು ಬೇಡಿಕೆಗೆ ಸರಿಹೊಂದುವ ಸಾಮರ್ಥ್ಯವನ್ನು ಹೊಂದಿಸುವ ತಂತ್ರಗಳಿಗೆ ಈಗ ಬರುತ್ತಿದೆ ಇಲ್ಲಿ ಬೇಡಿಕೆ ತುಂಬಾ ಹೆಚ್ಚಾಗಿದೆ ಮತ್ತು ಬೇಡಿಕೆ ತುಂಬಾ ಕಡಿಮೆ ಆದ್ದರಿಂದ ಬೇಡಿಕೆಯು ಹೆಚ್ಚಾದಾಗ ನಾವು ಅರೆಕಾಲಿಕ ಉದ್ಯೋಗಿಗಳನ್ನು ಬಳಸುತ್ತೇವೆ ಸಮಯ ಶ್ರಮ ಸೌಲಭ್ಯಗಳು ಮತ್ತು ಉಪಕರಣಗಳನ್ನು ತಾತ್ಕಾಲಿಕವಾಗಿ ಬಳಸುತ್ತೇವೆ ವಿವಿಧ ಕೌಶಲಗಳಿಗೆ ಸಿಬ್ಬಂದಿಯನ್ನು ಪರಿಣಿತರನ್ನಾಗಿ ಮಾಡುತ್ತೇವೆ ಅರೆಕಾಲಿಕ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುತ್ತೇವೆ ಉದ್ಯೋಗಿಗಳಿಂದ ಅಧಿಕಾವಧಿ ಕೆಲಸವನ್ನು ವಿನಂತಿಸುತ್ತೇವೆ ಉಪಗುತ್ತಿಗೆ ಅಥವಾ ಹೊರಗುತ್ತಿಗೆ ಚಟುವಟಿಕೆಗಳು ಬಾಡಿಗೆ ಅಥವಾ ಹಂಚಿಕೆ ಸೌಲಭ್ಯಗಳು ಮತ್ತು ಉಪಕರಣಗಳು ಮತ್ತು ಬೇಡಿಕೆಯು ತೀರಾ ಕಡಿಮೆ ಇರುವಾಗ ನಿರ್ವಹಣೆ ಮತ್ತು ನವೀಕರಣಗಳನ್ನು ನಿರ್ವಹಿಸಿ ಕಡಿಮೆ ಬೇಡಿಕೆಯ ಅವಧಿಯಲ್ಲಿ ಅಲಭ್ಯತೆಯನ್ನು ನಿಗದಿಪಡಿಸಿ ರಜಾದಿನಗಳನ್ನು ನಿಗದಿಪಡಿಸಿ ನೌಕರರ ತರಬೇತಿಯನ್ನು ನಿಗದಿಪಡಿಸಿ ಸೌಲಭ್ಯಗಳು ಮತ್ತು ಉಪಕರಣಗಳು ಮತ್ತು ಗರಿಷ್ಠ ಬಳಕೆಯಲ್ಲದ ಪ್ರಯೋಜನಗಳನ್ನು ಮಾರ್ಪಡಿಸಿ ಅಥವಾ ಸರಿಸಿ ಸೌಲಭ್ಯವನ್ನು ಹೇಗೆ ಬಳಸಲಾಗುತ್ತದೆ ಸೇವೆಯನ್ನು ಬದಲಿಸಿ ಅರ್ಪಣೆ ಮತ್ತು ಬೆಲೆಯ ಮೇಲೆ ವ್ಯತ್ಯಾಸ ಸಾಮರ್ಥ್ಯಕ್ಕೆ ಹೋಲಿಸಿದರೆ ಬೇಡಿಕೆ ತುಂಬಾ ಹೆಚ್ಚಿರುವಾಗ ಬೇಡಿಕೆಯನ್ನು ಹೊಂದಿಸಲು ಸೇವಾ ಸಾಮರ್ಥ್ಯವನ್ನು ತಾತ್ಕಾಲಿಕವಾಗಿ ಸರಿಹೊಂದಿಸಬಹುದು ಚರ್ಚಿಸಿದಂತೆ ಸಾಮರ್ಥ್ಯವನ್ನು ತಾತ್ಕಾಲಿಕವಾಗಿ ವಿಸ್ತರಿಸಬಹುದು ಆದಾಗ್ಯೂ ಸಾಮರ್ಥ್ಯವನ್ನು ವಿಸ್ತರಿಸಿದಾಗ ಸೇವೆಯ ಗುಣಮಟ್ಟವು ಸ್ವೀಕಾರಾರ್ಹ ಮಿತಿಯಲ್ಲಿ ಉಳಿಯುತ್ತದೆ ಎಂಬುದನ್ನು ನೆನಪಿನಲ್ಲಿಡಬೇಕು ಸಮಯವನ್ನು ತಾತ್ಕಾಲಿಕವಾಗಿ ವಿಸ್ತರಿಸಿ ಆ ಸಮಯದಲ್ಲಿ ಹೆಚ್ಚಿನ ಬೇಡಿಕೆಯನ್ನು ನಿಭಾಯಿಸಲು ತೆರಿಗೆ ಪಾವತಿ ಅವಧಿಯ ಅಂತ್ಯದ ವೇಳೆಗೆ ಅಕೌಂಟೆಂಟ್ಗಳು ತಮ್ಮ ಸೇವೆಗಳನ್ನು ತಾತ್ಕಾಲಿಕವಾಗಿ ನೀಡಬಹುದು ಕಾರ್ಮಿಕರನ್ನು ತಾತ್ಕಾಲಿಕವಾಗಿ ವಿಸ್ತರಿಸಿ ಫ್ರಂಟ್ಲೈನ್ ಮುಂಭಾಗದ ಉದ್ಯೋಗಿಗಳಿಗೆ ದೀರ್ಘ ಅಥವಾ ನೇರ ಅವಧಿಗಳಿಗಿಂತ ಹೆಚ್ಚಿನ ಸಮಯದಲ್ಲಿ ಹೆಚ್ಚಿನ ಗ್ರಾಹಕರಿಗೆ ಸೇವೆ ಸಲ್ಲಿಸುವಂತೆ ಕೇಳಲಾಗುತ್ತದೆ ಹೇಗಾದರೂ ಜನರಿಗೆ ಸಾಕಷ್ಟು ಉಪಹಾರಗಳನ್ನು ಒದಗಿಸಬೇಕು ಇದರಿಂದ ಕಾರ್ಮಿಕರ ನಿರಂತರ ವಿಸ್ತರಣೆಯು ಅವರ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವುದಿಲ್ಲ ಹಿಗ್ಗಿಸಲಾದ ಸೌಲಭ್ಯಗಳು ತಾತ್ಕಾಲಿಕವಾಗಿ ಗರಿಷ್ಠ ಅವಧಿಯಲ್ಲಿ ಹೆಚ್ಚಿನ ಗ್ರಾಹಕರಿಗೆ ಸೇವೆ ಸಲ್ಲಿಸಲು ರೆಸ್ಟೋರೆಂಟ್ನಂತಹ ಸೌಲಭ್ಯದೊಳಗೆ ತಾತ್ಕಾಲಿಕವಾಗಿ ಕುರ್ಚಿಗಳು ಮತ್ತು ಟೇಬಲ್ಗಳನ್ನು ಹೆಚ್ಚಿಸಬಹುದು ಉಪಕರಣಗಳನ್ನು ತಾತ್ಕಾಲಿಕವಾಗಿ ಹಿಗ್ಗಿಸಿ ಆದ್ದರಿಂದ ಗರಿಷ್ಠ ಬೇಡಿಕೆಯನ್ನು ನಿಭಾಯಿಸಲು ಕಂಪ್ಯೂಟರ್ ಟೂರ್ ಬಸ್ ಇತ್ಯಾದಿಗಳನ್ನು ಗರಿಷ್ಠ ಅವಧಿಯಲ್ಲಿ ತಾತ್ಕಾಲಿಕವಾಗಿ ಹೆಚ್ಚಿಸಬಹುದು ಸೇವೆಗಳಿಗೆ ಬೇಡಿಕೆ ತೀರಾ ಕಡಿಮೆ ಇರುವಾಗ ಸೇವಾ ಪೂರೈಕೆದಾರರ ಸಾಮರ್ಥ್ಯವನ್ನು ಕಡಿಮೆ ಮಾಡಬಹುದು ಇದನ್ನು ಮಾಡುವ ತಂತ್ರಗಳನ್ನು ಕೆಳಗೆ ಚರ್ಚಿಸಲಾಗಿದೆ ಅರೆಕಾಲಿಕ ಉದ್ಯೋಗಿಗಳನ್ನು ಬಳಸಿ ಗರಿಷ್ಠ ಅವಧಿಯಲ್ಲಿ ಕೆಲಸ ಮಾಡುವ ಅರೆಕಾಲಿಕ ಉದ್ಯೋಗಿಗಳನ್ನು ಬಳಸಿ ಮತ್ತು ನೇರ ಅವಧಿಯಲ್ಲಿ ಅಗತ್ಯವಿಲ್ಲದಿದ್ದಾಗ ಬಿಡಿ ಕ್ರಾಸ್ ಟ್ರೈನ್ ಉದ್ಯೋಗಿಗಳು ಆದ್ದರಿಂದ ಉದ್ಯೋಗಿಗಳಿಗೆ ಬಹು ನುರಿತವರಾಗಿರಲು ತರಬೇತಿ ನೀಡಿ ಇದರಿಂದ ಅವರು ಗರಿಷ್ಠ ಅವಧಿಯಲ್ಲಿ ಕೆಲವು ಸೇವೆಗಳನ್ನು ಒದಗಿಸಲು ಹೋಗಬಹುದು ಮತ್ತು ಸಾಮಾನ್ಯ ಸಮಯದಲ್ಲಿ ತಮ್ಮ ಸೇವೆಗೆ ಹಿಂತಿರುಗಬಹುದು ಹೊರಗುತ್ತಿಗೆ ಬೇಡಿಕೆ ಸಾಮರ್ಥ್ಯವನ್ನು ಮೀರಿದ ಸಮಯದಲ್ಲಿ ಕಂಪನಿಗಳು ತಮ್ಮ ಕೆಲಸವನ್ನು ಹೊರಗುತ್ತಿಗೆ ಮಾಡಬಹುದು ಸಲಕರಣೆಗಳ ಬಾಡಿಗೆ ಅಥವಾ ಹಂಚಿಕೆ ಸೌಲಭ್ಯಗಳು ಚರ್ಚ್ ವಾರದ ದಿನಗಳಲ್ಲಿ ಪ್ರಿಸ್ಕೂಲ್ನೊಂದಿಗೆ ಸೌಲಭ್ಯಗಳನ್ನು ಹಂಚಿಕೊಳ್ಳಬಹುದು ಆದರೆ ವಾರಾಂತ್ಯದಲ್ಲಿ ಚರ್ಚ್ ಈ ಸೌಲಭ್ಯವನ್ನು ಬಳಸಬಹುದು ಕಡಿಮೆ ಬೇಡಿಕೆಯ ಅವಧಿಯಲ್ಲಿ ಅಲಭ್ಯತೆಯನ್ನು ನಿಗದಿಪಡಿಸಿ ಸೇವಾ ಪೂರೈಕೆದಾರರು ದುರಸ್ತಿ ನಿರ್ವಹಣೆ ಮತ್ತು ನವೀಕರಣಗಳನ್ನು ಆಫ್ ಪೀಕ್ ಅವಧಿಗಳಲ್ಲಿ ನಿಗದಿಪಡಿಸಬಹುದು ಉದಾಹರಣೆಗೆ ರಜಾದಿನಗಳಲ್ಲಿ ಕಾಲೇಜು ತನ್ನ ಪೀಠೋಪಕರಣಗಳನ್ನು ಸರಿಪಡಿಸಬಹುದು ಸೌಲಭ್ಯಗಳು ಮತ್ತು ಸಾಧನಗಳನ್ನು ಮಾರ್ಪಡಿಸಿ ಅಥವಾ ಸರಿಸಿ ಹೋಟೆಲ್ಗಳು ತಾತ್ಕಾಲಿಕ ವಿಭಾಗವನ್ನು ಬಳಸಿ ಗರಿಷ್ಠ ಅವಧಿಯಲ್ಲಿ ಒಂದರಿಂದ ಎರಡು ಕೊಠಡಿಗಳನ್ನು ರಚಿಸಬಹುದು ವಿಮಾನದ ಆಸನಗಳನ್ನು ಬೇಡಿಕೆಯ ಸಾಮರ್ಥ್ಯವನ್ನು ಹೊಂದಿಸಲು ವಿಮಾನದಲ್ಲಿನ ವಿವಿಧ ವರ್ಗಗಳಲ್ಲಿನ ಆಸನಗಳ ಸಂಖ್ಯೆಯನ್ನು ಬದಲಿಸಲು ಪುನರ್ರಚಿಸಬಹುದು ಆದ್ದರಿಂದ ಪಾಠ 26 ರ ಮುಂದಿನ ಪಾಠದಲ್ಲಿ ನಾವು ಬೇಡಿಕೆ ಮತ್ತು ಸಾಮರ್ಥ್ಯದ ಭಾಗ 2 ಅನ್ನು ನಿರ್ವಹಿಸಲಿದ್ದೇವೆ ಈ ಅಧಿವೇಶನವನ್ನು ನೀವು ಇಷ್ಟಪಡುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಅದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ